ಒಬ್ಜೆಕ್ಟ್ ಮಾಡೆಲ್ ಅಡಿಪಾಯ ಒಒಎ ಒಒಡಿ ಮತ್ತು ಒಒಪಿ ಒಬ್ಜೆಕ್ಟ್ ಓರಿಯಂಟೆಡ್ ವಿಶ್ಲೇಷಣೆ ಮತ್ತು ವಿನ್ಯಾಸದ ಮಾಡ್ಯೂಲ್ 7 ಗೆ ಹಿಂತಿರುಗಿ ಸ್ವಾಗತ ನಾವು ಒಬ್ಜೆಕ್ಟ್ ಮಾಡೆಲಿಂಗ್ ನ ಮೂಲ ಅಡಿಪಾಯದ ಪರಿಕಲ್ಪನೆಗಳನ್ನು ಪರಿಚಯಿಸಿದ್ದೇವೆ ನಾವು ಒಬ್ಜೆಕ್ಟ್ ಓರಿಯಂಟೆಡ್ ವಿಶ್ಲೇಷಣೆ ಮತ್ತು ಒಬ್ಜೆಕ್ಟ್ ಓರಿಯಂಟೆಡ್ ವಿನ್ಯಾಸಕ್ಕಾಗಿ ಇನ್ನೇನು ಮಾಡಬೇಕಾಗಿದೆ ಎಂಬುದರ ಬಗ್ಗೆ ಮಾತನಾಡಿದ್ದೇವೆ ಹಾಗಾಗಿ ಒಬ್ಜೆಕ್ಟ್ ಓರಿಯಂಟೆಡ್ ವಿನ್ಯಾಸದ ಸಾರಾಂಶ ಮತ್ತು ಮರುಸಂಗ್ರಹದ ತ್ವರಿತ ಸಾರಾಂಶದಿಂದ ಪ್ರಾರಂಭಿಸುತ್ತೇನೆ ಆದ್ದರಿಂದ ಒಬ್ಜೆಕ್ಟ್ ಓರಿಯಂಟೆಡ್ ವಿನ್ಯಾಸವು ಸಾಮಾನ್ಯವಾಗಿ ಒಂದೆರಡು ಹಂತಗಳನ್ನು ಒಳಗೊಂಡಿರುತ್ತದೆ ಆದ್ದರಿಂದ ನಾವು ಇಲ್ಲಿ ನೀಡುವುದು ಉತ್ತಮವಾಗಿದೆ ಸಿಸ್ಟಮ್ ನ ಸಂದರ್ಭಗಳನ್ನು ನಾವು ವ್ಯಾಖ್ಯಾನಿಸಬೇಕಾದ ಮೊದಲನೆಯದು ನಾವು ಒಬ್ಜೆಕ್ಟ್ ಓರಿಯಂಟೆಡ್ ವಿಶ್ಲೇಷಣೆಯ ಕುರಿತು ಮಾತನಾಡುತ್ತಾ ನೆನಪಿಸಿಕೊಳ್ಳುತ್ತೇವೆ ಒಬ್ಜೆಕ್ಟ್ ಗಳನ್ನು ಗುರುತಿಸುವ ಹಂತವು ಈಗಿನಿಂದಲೇ ಪ್ರಾರಂಭವಾಗುವುದು ಏಕೆಂದರೆ ನಾವು ವೀಡಿಯೊದಿಂದ ಏನನ್ನಾದರೂ ಮಾಡಲು ಪ್ರಯತ್ನಿಸುತ್ತಿದ್ದೇವೆ ಪರಿಚಯ ಅಥವಾ ಅನಿಯಂತ್ರಿತ ಪಠ್ಯ ಮತ್ತು ರೇಖಾಚಿತ್ರಗಳು ಆದರೆ ಈಗ ನಾವು ವ್ಯವಸ್ಥೆಯ ಉಪಯುಕ್ತತೆಯ ಭಾಗವನ್ನು ನಿಧಾನವಾಗಿ ತರಲು ಬಯಸುತ್ತೇವೆ ಆದ್ದರಿಂದ ನಾವು ವ್ಯವಸ್ಥೆಯ ಸಂದರ್ಭ ಏನು ಎಂಬುದನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ ಆದ್ದರಿಂದ ನಾವು ಲೀವ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನ ಬಗ್ಗೆ ಮಾತನಾಡಿದರೆ ವ್ಯವಸ್ಥೆಯ ಸಂದರ್ಭವು ನಾವು ಸಂಸ್ಥೆಯ ಗಾತ್ರ ಎಷ್ಟು ಎಂಬುದನ್ನು ಅರ್ಥಮಾಡಿಕೊಳ್ಳಲು ನಾವು ಬಯಸುತ್ತೇವೆಯೇ ಉದ್ಯೋಗಿಗಳ ಸಂಖ್ಯೆ ಎಷ್ಟು ಶಾಖೆಗಳಿವೆಯೇ ಆನಂದಿಸಲ್ಪಡುವ ರಜೆ ಪರಿಮಾಣದ ವಿಶಿಷ್ಟ ರೀತಿಯೇನು ಮತ್ತು ಹೀಗೆ ಮತ್ತು ಈಗ ಅವಶ್ಯಕತೆಗಳಲ್ಲಿ ಆ ಸಂದರ್ಭವನ್ನು ಇನ್ನು ಬಹುಶಃ ನೀಡಲಾಗಿಲ್ಲ ಇದೇ ಇಡೀ ವಿಷಯದ ಹಿನ್ನೆಲೆಯಾಗಿದೆ ಮತ್ತು ನಾನು ಈ ಸಂದರ್ಭವನ್ನು ಏಕೆ ತಿಳಿದುಕೊಳ್ಳಬೇಕು ಎಂದು ನೀವು ಆಶ್ಚರ್ಯ ಪಡುತ್ತ ಕೇಳುವಿರಿ ಅದು ಏಕೆ ಈ ಸಂದರ್ಭವನ್ನು ವ್ಯಾಖ್ಯಾನಿಸುವುದು ಮುಖ್ಯ ಈ ಸಂದರ್ಭವು ನಾನು ಮಾಡುವ ವಿನ್ಯಾಸದ ರೀತಿಯ ಮೇಲೆ ಬಹಳ ಪ್ರಭಾವ ಬೀರುತ್ತದೆ ನಾನು ನಿಮಗೆ ಎಲ್ಎಂಎಸ್ ವಿಷಯದಲ್ಲಿ ಉದಾಹರಣೆ ನೀಡುತ್ತೇನೆ ನಾನು ನಿಮಗೆ ಅದರಲ್ಲಿರುವ ಅವಲೋಕನಗಳನ್ನು ತುಂಬಾ ಸರಳವಾಗಿ ನೀಡುತ್ತೇನೆ ಕೆಲಸ ಮಾಡುವ ಒಂದು ಕಂಪನಿ ಗೆ ನಾವು ಎಲ್ಎಂಎಸ್ ಮಾಡುತ್ತಿದ್ದೇವೆ ಎಂದು ಊಹಿಸೋಣ ಈ ಕಂಪನಿ ಒಂದೇ ಕೋಣೆಯಿಂದ ಕೆಲಸ ಮಾಡುತ್ತದೆ ಮತ್ತು ಸುಮಾರು 10 ರಿಂದ 20 ಉದ್ಯೋಗಿಗಳನ್ನು ಹೊಂದಿದೆ ಆದ್ದರಿಂದ ಖಂಡಿತವಾಗಿಯೂ ನಾನು ಏನು ಊಹಿಸಬಹುದು ಒಂದೇ ಪಿಸಿ ರೀತಿಯ ಡೆಸ್ಕ್ಟಾಪ್ ಹೊಂದಿದೆ ಎಂದು ನಾನು ಊಹಿಸಬಹುದು ಅಲ್ಲಿ ಒಂದೇ ಬಳಕೆದಾರ ವ್ಯವಸ್ಥೆ ಇದೆ ಅಲ್ಲಿ ನಾವು ರಜೆ ತೆಗೆದುಕೊಳ್ಳಬೇಕಾದರೆ ಬಂದು ಒಳಗೆ ಲಾಗ್ ಮಾಡಿ ಮತ್ತು ವಿನಂತಿಯನ್ನು ಇರಿಸಿ ಮತ್ತು ನಾವು ವಿಮರ್ಶೆಯನ್ನು ಅನುಮೋದಿಸುವ ಅಗತ್ಯವಿದೆ ಮತ್ತೆ ಬಂದು ಲಾಗ್ ಇನ್ ಆಗುತ್ತದೆ ಮತ್ತು ಕಾರ್ಯವನ್ನು ಮಾಡಿ ಹಾಗಾಗಿ ಮತ್ತು ನಾನು ನೀವು ಲಾಗ್ ಇನ್ ಆಗುವಾಗ ನೀವು ಯಾವುದೇ ವಿನಂತಿಸಿದ ಅಥವಾ ನೀವು ಅನುಮೋದಿಸಿದ ರಜೆಗಳ ನವೀಕರಣಗಳನ್ನು ತೋರಿಸುವ ಮೆಸೇಜ್ ಸ್ಕ್ರೀನ್ ಅನ್ನು ಪಡೆಯುತ್ತೀರಿ ಮತ್ತು ನೀವು ಅದರೊಂದಿಗೆ ಹೋಗುತ್ತೀರಿ ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ನಾನು ಸುಮಾರು 100 ಉದ್ಯೋಗಿಗಳನ್ನು ಹೊಂದಿರುವ ಸಂಘಟನೆಯನ್ನು ಹೊಂದಿದ್ದರೆ ಆದರೆ ಎಲ್ಲರೂ ಒಂದೇ ಭೌತಿಕ ನೆಟ್ವರ್ಕ್ ನಲ್ಲಿ ವಾಸಿಸುವವರಾಗಿದ್ದರೆ 5 6 ವಿವಿಧ ಕೋಣೆಗಳಲ್ಲಿ ವಾಸಿಸಬಹುದು ಸಿಸ್ಟಮ್ ಆರ್ಕಿಟೆಕ್ಚರ್ ಮಾಡುವ ಬಗ್ಗೆ ನಾನು ಯೋಚಿಸಬೇಕಾಗಿದೆ ಅದು ಹೆಚ್ಚು ವಿತರಣೆಯಾಗಿದೆ ಖಂಡಿತವಾಗಿಯೂ ಎಲ್ಲರೂ ಬರುವ ಒಂದು ವ್ಯವಸ್ಥೆ ಇದೆ ಎಂದು ನಾನು ಉಹಿಸಲು ಸಾಧ್ಯವಿಲ್ಲ ಮತ್ತು ರಜೆ ಕಾರ್ಯಾಚರಣೆಗಳು ಅದನ್ನು ಉಹಿಸುತ್ತವೆ ಎಂದು ನಿಮಗೆ ತಿಳಿದಿದೆ ಇದನ್ನು ಅನೇಕ ಸ್ಥಳಗಳಿಂದ ನಿರ್ವಹಿಸಬಹುದು ಮತ್ತು ಎಲ್ಲಿಂದಲಾದರೂ ಅರ್ಜಿ ಸಲ್ಲಿಸಲು ಮತ್ತು ಕಂಪನಿಯ ಸಂಸ್ಥೆಯ ಎಲ್ಲಿಂದಲಾದರೂ ಅದನ್ನು ಅನುಮೋದಿಸಲು ಸಾಧ್ಯವಿದೆ ವಿಭಿನ್ನ ಸ್ಥಳಗಳಲ್ಲಿರುವ ಮತ್ತೊಂದು ಉದ್ಯಮದ ಬಗ್ಗೆ ಯೋಚಿಸಿ ಭೌಗೋಳಿಕತೆಗಳಲ್ಲಿರಬಹುದು ನಾವು ಅದನ್ನು ಮಾಡಿದಾಗ ಖಂಡಿತವಾಗಿಯೂ ಒಂದೇ ನೆಟ್ವರ್ಕ್ ನಲ್ಲಿರುವ ವ್ಯವಸ್ಥೆಯಲ್ಲಿ ಕೆಲಸ ಮಾಡುವ ಬಗ್ಗೆ ಯೋಚಿಸಲು ಸಾಧ್ಯವಿಲ್ಲ ಸಾಮಾನ್ಯವಾಗಿ ಕೆಲವು ವೆಬ್ ಆಧಾರಿತ ಇಂಟರ್ನೆಟ್ ತಂತ್ರಜ್ಞಾನ ಆಧಾರಿತ ಪರಿಹಾರವನ್ನು ನೋಡಲು ಪ್ರಯತ್ನಿಸುತ್ತೇವೆ ಅದು ಸಂಪೂರ್ಣವಾಗಿ ಸಡಿಲವಾಗಿ ಜೋಡಿಸಲ್ಪಡುತ್ತದೆ ನಾವು ಅದನ್ನು ಮಾಡುವ ಕ್ಷಣ ಇದು ಶಾಂತವಾಗಿದೆ ಏಕೆಂದರೆ ಕೋಲ್ಕತ್ತಾ ದಲ್ಲಿ ಮುಂಬೈ ನಲ್ಲಿ ಅಹಮದಾಬಾದ್ ಮತ್ತು ಟೋಕಿಯೊ ದಲ್ಲಿ ಮತ್ತು ರೋಮ್ ನಲ್ಲಿ ಸಂಸ್ಥೆಯು ಕಚೇರಿಗಳನ್ನು ಹೊಂದಿದ್ದರೆ ಖಂಡಿತವಾಗಿಯೂ ಇಂಟರ್ನೆಟ್ ಅಪ್ಲಿಕೇಶನ್ ನಂತೆ ಉತ್ತಮವಾಗಿ ಬೆಂಬಲಿತವಾದ ಅಪ್ಲಿಕೇಶನ್ ಮತ್ತು ನಮ್ಮಲ್ಲಿರುವ ಕ್ಷಣ ಸಿಸ್ಟಮ್ನ ಸುರಕ್ಷತೆ ಏನು ಎಂಬುದರ ಕುರಿತು ಅವಶ್ಯಕತೆಗಳ ದಾಖಲೆಯಲ್ಲಿ ನಿರ್ದಿಷ್ಟಪಡಿಸದ ಹಲವಾರು ಸುತ್ತಿನ ಇತರ ಪರಿಣಾಮಗಳನ್ನು ನಾವು ಹೊಂದಿದ್ದೇವೆ ಇದನ್ನು ಭೇದಿಸಿದರೆ ಏನು ನಾವು ಸಂಘಟನೆಯ ಸಂದರ್ಭವನ್ನು ಬೇರೆ ಬೇರೆ ರೀತಿಯಲ್ಲಿ ತೆಗೆದುಕೊಳ್ಳಬೇಕಾಗುತ್ತದೆ ಉದಾಹರಣೆಗೆ ಆ ಸಂಸ್ಥೆಯ ಜನರು ಆಗಾಗ್ಗೆ ಪ್ರಯಾಣಿಸುತ್ತಾರೆಯೇ ಇದು ಅಗತ್ಯವಿದೆಯೇ ಅದು ಮೊಬೈಲ್ ಫೋನ್ ಗಳಲ್ಲಿಯೂ ಒಂದು ನೋಟವನ್ನು ಹೊಂದಿರಬೇಕು ಈಗ ಅಂತಿಮವಾಗಿ ನಾವು ರಜೆ ನಿರ್ವಹಣಾ ವ್ಯವಸ್ಥೆಯ ಬಗ್ಗೆ ಮಾತನಾಡುತ್ತಿದ್ದೇವೆ ಈಗ ನಿಸ್ಸಂಶಯವಾಗಿ ಸಂಸ್ಥೆಯು ನಿಮಗೆ ನಿರ್ದಿಷ್ಟತೆಯನ್ನು ನೀಡಿದಾಗ ಪ್ರತಿ ಸಂಸ್ಥೆ ಪ್ರತಿಯೊಬ್ಬ ಗ್ರಾಹಕರು ತಾವು ಇಡೀ ಜಗತ್ತು ವಿಶ್ವ ಎಂದು ಭಾವಿಸುತ್ತಾರೆ ಆದ್ದರಿಂದ ಅವರ ಪರಿಸ್ಥಿತಿ ಅವರ ಸಂದರ್ಭ ಅವರ ಕಚೇರಿ ಉದ್ಯೋಗಿ ಅವರ ಸಂಸ್ಥೆಯ ರಚನೆ ಮಾತ್ರ ಜಗತ್ತಿನಲ್ಲಿ ಸಂಭವಿಸಬಹುದಾದ ಒಂದು ರೀತಿಯದ್ದಾಗಿದೆ ಎಂದು ಅವರು ಭಾವಿಸುತ್ತಾರೆ ಆದ್ದರಿಂದ ರಜೆ ನಿರ್ವಹಣಾ ವ್ಯವಸ್ಥೆಗೆ ಅವಶ್ಯಕತೆಗಳನ್ನು ನೀಡಿದಾಗ ಖಂಡಿತವಾಗಿಯೂ ಗ್ರಾಹಕನು ಈ ಎಲ್ಲಾ ಸಂದರ್ಭವನ್ನು ನಿರ್ದಿಷ್ಟಪಡಿಸಲು ತಲೆಕೆಡಿಸಿಕೊಳ್ಳಲಿಲ್ಲ ಏಕೆಂದರೆ ಗ್ರಾಹಕರಿಗೆ ಜಗತ್ತಿನಲ್ಲಿ ಒಂದೇ ಒಂದು ಸಂದರ್ಭವಿದೆ ಅದು ಅವರ ಸಂಸ್ಥೆಯಾಗಿರುತ್ತದೆ ನಿಮಗೆ ವೆಂಡರ್ ಸಾಫ್ಟ್ವೇರ್ ಡೆವಲಪರ್ ಎಂಜಿನಿಯರ್ ಸಂದರ್ಭ ಯಾವುದಾದರೂ ಆಗಿರಬಹುದು ಆದ್ದರಿಂದ ಸಂದರ್ಭವನ್ನು ವ್ಯಾಖ್ಯಾನಿಸುವ ಬಗ್ಗೆ ಒಒಡಿ ಮಾತನಾಡಬೇಕಾಗಿರುವುದು ಬಹಳ ನಿರ್ಣಾಯಕ ಮತ್ತು ಉತ್ತಮ ವಿನ್ಯಾಸದ ಯಶಸ್ಸು ಎರಡನೇ ಹಂತವು ಗಮನಾರ್ಹವಾಗಿ ಅವಲಂಬಿಸಿರುತ್ತದೆ ಸಂದರ್ಭ ಏನು ಮತ್ತು ಇದು ಕೇವಲ ಒಂದು ಟಿಪ್ಪಣಿ ಪರಿಹಾರವಾಗಿರಬಹುದು ಎಂದು ನಾನು ಹೇಳಿದಂತೆ ನಿಮ್ಮ ಆರ್ಕಿಟೆಕ್ಚರ್ ಗೆ ಏನೂ ಅಗತ್ಯವಿಲ್ಲ 10 20 ಉದ್ಯೋಗಿಗಳು ಒಂದೆರಡು ವಿಭಿನ್ನ ಕೊಠಡಿಗಳು 100 ಉದ್ಯೋಗಿಗಳು ಮತ್ತು ಒಂದೇ ಕೋಣೆಯಲ್ಲಿ ಇರಿಸಲಾಗಿರುವ ಒಂದು ಸಂಸ್ಥೆಗೆ ಒಂದೇ ಕಾರ್ಯಗತಗೊಳಿಸಬಹುದಾದ ಎರಡು ಸ್ವತಂತ್ರ ಮಾಡ್ಯೂಲ್ ಗಳನ್ನು ಜೋಡಿಸಲಾಗಿದೆ ನಿಮಗೆ ಡಿಸ್ಟ್ರಿಬ್ಯೂಟರ್ ಅಗತ್ಯವಿರುತ್ತದೆ ಹೆಚ್ಚು ಡಿಸ್ಟ್ರಿಬ್ಯೂಟರ್ ಆರ್ಕಿಟೆಕ್ಚರ್ ಹೊಂದಲು ಭೌಗೋಳಿಕದಾದ್ಯಂತ ವಿತರಿಸುವುದು ಇಂಟರ್ನೆಟ್ ಆಧಾರಿತ ಆರ್ಕಿಟೆಕ್ಚರ್ ಕಾರಣವಾಗುತ್ತದೆ ನೌಕರರ ಸಂಖ್ಯೆಯನ್ನು ಅವಲಂಬಿಸಿ ಈ ಎಲ್ಲಾ ರಜೆ ದಾಖಲೆಗಳು ಮತ್ತು ನೌಕರರ ದಾಖಲೆಗಳನ್ನು ಸಂಗ್ರಹಿಸಲಾಗಿದೆಯೇ ಎಂದು ನೀವು ನಿರ್ಧರಿಸುತ್ತೀರಿ ನೀವು ಡೇಟಾಬೇಸ್ ನಲ್ಲಿ ಬ್ಯಾಕಪ್ ಹೊಂದಿದ್ದೀರಾ ಅದು ಡೇಟಾಬೇಸ್ ನಲ್ಲಿ ಎಷ್ಟು ಪ್ರಬಲವಾಗಿರುತ್ತದೆ ಈ ಎಲ್ಲಾ ಅಂಶಗಳು ನಿಮ್ಮ ಸಿಸ್ಟಮ್ ಆರ್ಕಿಟೆಕ್ಚರ್ ವಿನ್ಯಾಸವನ್ನು ಮಾಡಲು ಹೋಗುತ್ತವೆ ಮತ್ತು ನಂತರ ನೀವು ಸಿಸ್ಟಮ್ನಲ್ಲಿರುವ ಒಬ್ಜೆಕ್ಟ್ ಗಳನ್ನು ಗುರುತಿಸಲು ಒಬ್ಜೆಕ್ಟ್ ಆಧಾರಿತ ವಿಶ್ಲೇಷಣೆಯ ಹಂತಗಳಿಂದ ಸುಳಿವುಗಳನ್ನು ತೆಗೆದುಕೊಳ್ಳಲು ಪ್ರಾರಂಭಿಸುತ್ತೀರಿ ನೀವು ಈಗಾಗಲೇ ಕೀ ಅಬ್ಸ್ಟ್ರಾಕ್ಷನ್ ಗಳನ್ನು ಹೊಂದಿದ್ದೀರಿ ಮತ್ತು ನೀವು ಮಾಡಿದ ಒಬ್ಜೆಕ್ಟ್ ಆಧಾರಿತ ವಿಶ್ಲೇಷಣೆಯ ಹಂತದಿಂದ ನೀಡಲಾದ ಕೀ ಅಬ್ಸ್ಟ್ರಾಕ್ಷನ್ ಗಳ ರಚನೆಯನ್ನು ನೀವು ಹೊಂದಿದ್ದೀರಿ ಆ ಒಬ್ಜೆಕ್ಟ್ ಗಳು ಮತ್ತು ಗುಣಲಕ್ಷಣಗಳ ಸಂಘದ ವಿವರಗಳನ್ನು ಬಳಸುವುದರಿಂದ ನಾವು ಲಾಜಿಕಲ್ ಮಾಡೆಲ್ ಅನ್ನು ನಿರ್ಮಿಸುವ ಡಿಸೈನ್ ಮಾಡೆಲ್ ಗಳನ್ನು ನಿರ್ಮಿಸಲು ಪ್ರಾರಂಭಿಸುತ್ತೇವೆ ಲಾಜಿಕಲ್ ಮಾಡೆಲ್ ಫಿಸಿಕಲ್ ಮಾಡೆಲ್ ಬಿಹೆವೀಯರಲ್ ಮಾಡೆಲ್ ಅನ್ನು ನಿರ್ಮಿಸಲು ಪ್ರಾರಂಭಿಸುತ್ತೇವೆ ಮತ್ತು ವಿಭಿನ್ನ ಒಬ್ಜೆಕ್ಟ್ ಸಂಪರ್ಕಸಾಧನಗಳನ್ನು ಸ್ಪಷ್ಟವಾಗಿ ಸೂಚಿಸುತ್ತೇವೆ ಒಬ್ಜೆಕ್ಟ್ ಇಂಟರ್ಫೇಸ್ ಗಳ ಅಡಿಯಲ್ಲಿ ಮತ್ತೆ ಆರ್ಕಿಟೆಕ್ಚರ್ ದ ಉಲ್ಲೇಖಗಳಿಗೆ ಹೋಗುತ್ತದೆ ಎಂದು ನೀವು ನೋಡಬಹುದು ಏಕೆಂದರೆ 5 ವಿಭಿನ್ನ ರೀತಿಯ ಒಬ್ಜೆಕ್ಟ್ ಗಳು ಇದೆಯೇ ಈ ಒಬ್ಜೆಕ್ಟ್ ಗಳು ಎಲ್ಲಿ ವಾಸಿಸುತ್ತವೆ ಎಂದು ಆರ್ಕಿಟೆಕ್ಚರ್ ನಿರ್ಧರಿಸುತ್ತದೆ ಈ ಸಂದರ್ಭದಲ್ಲಿ ನಿಮ್ಮನ್ನು ನಾನು ಮತ್ತೆ ಎಲ್ಎಂಎಸ್ ವ್ಯವಸ್ಥೆಗೆ ಸಂಬಂಧಿಸಲು ನೀವು ಎಲ್ಎಂಎಸ್ ವ್ಯವಸ್ಥೆಯನ್ನು ಮಾಡುತ್ತಿದ್ದರೆ ಖಂಡಿತವಾಗಿಯೂ ನಾವು ಸಾಕಷ್ಟು ಉದ್ಯೋಗಿಗಳ ಮಾಹಿತಿಯನ್ನು ಮತ್ತು ಆ ನೌಕರರ ಮಾಹಿತಿಯನ್ನು ತಿಳಿದುಕೊಳ್ಳಬೇಕು ನಾನು ರಜೆಗೆ ನಿರ್ದಿಷ್ಟವಾಗಿಲ್ಲ ಉದಾಹರಣೆಗೆ ನೀವು ನೌಕರನ ಹುಟ್ಟಿದ ದಿನಾಂಕವನ್ನು ಗಮನಿಸಬೇಕು ಒಂದು ಸಂಸ್ಥೆ ರಜೆ ನಿರ್ವಹಣಾ ವ್ಯವಸ್ಥೆಯನ್ನು ಕೇಳುತ್ತಿದ್ದರೆ ಖಂಡಿತವಾಗಿಯೂ ಆ ಸಂಸ್ಥೆಯು ತಮ್ಮ ಉದ್ಯೋಗ ನಿರ್ವಹಣೆಗೆ ಸಂಬಂಧಿಸಿದ 5 ಇತರ ವ್ಯವಸ್ಥೆಗಳನ್ನು ಹೊಂದಿದೆ ಅವರ ವೇತನದಾರರ ಪಟ್ಟಿ ಮತ್ತು ಸಂಬಳ ನಿರ್ವಹಣೆಯ ವಿಷಯದಲ್ಲಿ ಇಲ್ಲಿಯವರೆಗೆ ಕಾರ್ಯ ನಿರ್ವಹಣೆಯ ವಿಷಯದಲ್ಲಿರಬಹುದು ಎಂದು ಅರ್ಥಮಾಡಿಕೊಳ್ಳುವುದು ಈಗ ಸಾಕಷ್ಟು ಲಾಜಿಕಲ್ ಆಗಿದೆ ಆದ್ದರಿಂದ ಉದ್ಯೋಗಿಗೆ ಸಂಬಂಧಿಸಿದ ಡೇಟಾ ದ ಕೆಲವು ಭಾಗಗಳಿವೆ ರಜೆಗೆ ಸಂಬಂಧಿಸಿದ ನೌಕರರ ಡೇಟಾ ಇದು ರಜೆಯ ಅರ್ಹತೆಗೆ ಸಂಬಂಧಿಸಿದೆ ಇದು ಕೆಲವು ರಜೆಗಳನ್ನು ಅನುಮೋದಿಸಬಹುದೇ ಉದ್ಯೋಗಿ ಆನಂದಿಸಬಹುದು ಮತ್ತು ಇನ್ನಿತರ ವಿಷಯಗಳಿಗೆ ಸಂಬಂಧಿಸಿದೆ ಆದರೆ ಡೇಟಾ ದ ಹೆಚ್ಚಿನ ಭಾಗ ಈಗಾಗಲೇ ಅಸ್ತಿತ್ವದಲ್ಲಿರುವ ಇತರ ವ್ಯವಸ್ಥೆಗಳಲ್ಲಿ ಸಾಮಾನ್ಯವಾಗಿದೆ ಆದ್ದರಿಂದ ಆ ಡೇಟಾ ವು ನೀವು ನಿರ್ಮಿಸುತ್ತಿರುವ ನಿಮ್ಮ ಸಿಸ್ಟಂ ನ ಪ್ರತ್ಯೇಕ ಹಕ್ಕಾಗಿರುವುದಿಲ್ಲ ಆದ್ದರಿಂದ ನೀವು ಮಾಡೆಲಿಂಗ್ ಉದ್ಯೋಗಿಗಳ ಬಗ್ಗೆ ಯೋಚಿಸಬಹುದು ಆದರೆ ನೀವು ಈ ಎಲ್ಲ ಡೇಟಾ ವನ್ನು ಮಾಡೆಲ್ ಮಾಡಿದರೆ ಅದನ್ನು ನಾವು ಸಾಮಾನ್ಯವಾಗಿ ನೌಕರರ ಮಾಸ್ಟರ್ ಡೇಟಾ ಎಂದು ಉಲ್ಲೇಖಿಸುತ್ತೇವೆ ನಿಮ್ಮ ಸಿಸ್ಟಂ ನ ಏಕಮಾತ್ರ ಮಾಲೀಕರಾಗಿ ನಿಮ್ಮ ವಿನ್ಯಾಸವು ಕಾರ್ಯನಿರ್ವಹಿಸುವುದಿಲ್ಲ ಏಕೆಂದರೆ ಮಾಸ್ಟರ್ ಡೇಟಾ ದ ಕಾರಣದಿಂದಾಗಿ ಅನಿಯಂತ್ರಿತವಾಗಿ ಬದಲಾವಣೆಗಳನ್ನು ಮಾಡಲು ಅಥವಾ ಈ ಕೆಲವು ಡೇಟಾ ವನ್ನು ಓದಲು ನಿಮಗೆ ಅನುಮತಿಸಲಾಗುವುದಿಲ್ಲ ಆದ್ದರಿಂದ ಆರ್ಕಿಟೆಕ್ಚರ್ ಈ ಮಾಸ್ಟರ್ ಎಲ್ಲಿದೆ ಎಂದು ನಿರ್ಧರಿಸಬೇಕೇ ಮತ್ತು ಈ ಮಾಸ್ಟರ್ ನೊಂದಿಗೆ ನೀವು ನಿಜವಾಗಿಯೂ ಇಂಟರಾಕ್ಟ್ ನಡೆಸುವ ಮತ್ತು ನಿಮ್ಮ ಸಂಬಂಧಿತ ಮಾಹಿತಿಯನ್ನು ಹೊರತೆಗೆಯುವ ಇಂಟರ್ಫೇಸ್ ಯಾವುದು ಮತ್ತು ಅದು ಈ ಹಂತವು ಸಾಧಿಸಬೇಕಾದ ಸಂಪೂರ್ಣ ವ್ಯಾಯಾಮವಾಗಿದೆ ನಿರ್ದಿಷ್ಟವಾಗಿ ಒಬ್ಜೆಕ್ಟ್ ಗಳನ್ನು ವಿನ್ಯಾಸಗೊಳಿಸುವ ವಿಷಯದಲ್ಲಿ ಇವುಗಳು ನೀವು ಒಬ್ಜೆಕ್ಟ್ ಆಧಾರಿತ ವಿಶ್ಲೇಷಣೆಯಲ್ಲಿ ಏನು ಮಾಡುತ್ತಿದ್ದೀರಿ ಎಂಬುದಕ್ಕೆ ಹತ್ತಿರದಲ್ಲಿವೆ ನೀವು ಒಬ್ಜೆಕ್ಟ್ ಗಳನ್ನು ಗುರುತಿಸುತ್ತೀರಿ ನೀವು ಪ್ರಾತಿನಿಧ್ಯವನ್ನು ನಿರ್ಧರಿಸುತ್ತೀರಿ ನೀವು ವಿಭಿನ್ನ ಕಾರ್ಯಾಚರಣೆಗಳನ್ನು ವರ್ಗೀಕರಿಸಿದ್ದೀರಿ ನಾವು ಹೆಚ್ಚಿನದನ್ನು ನೋಡುತ್ತೇವೆ ಇದರಲ್ಲಿ ಹೆಚ್ಚಿನದನ್ನು ಅರ್ಥಮಾಡಿಕೊಳ್ಳುತ್ತೇವೆ ವರ್ಗೀಕರಣದ ಅರ್ಥವೇನು ಈ ಕಾರ್ಯಾಚರಣೆಗಳನ್ನು ಯಾರು ಬಳಸಬಹುದು ಯಾವುದೇ ಒಬ್ಜೆಕ್ಟ್ ಆ ಕಾರ್ಯಾಚರಣೆಯನ್ನು ಬಳಸಬಹುದು ಅಥವಾ ಒಬ್ಜೆಕ್ಟ್ ಆಗಿರಬಹುದು ಒಬ್ಜೆಕ್ಟ್ ಬಳಸಬೇಕಾದ ಕೆಲವು ಕಾರ್ಯಾಚರಣೆಗಳನ್ನು ವ್ಯಾಖ್ಯಾನಿಸಬಹುದು ಮತ್ತು ಹೀಗೆ ಯಾವ ಹಂತದಲ್ಲಿ ನೀವು ಒಬ್ಜೆಕ್ಟ್ ಆಧಾರಿತ ವಿಭಜನೆಯನ್ನು ಮಾಡುವುದನ್ನು ನಿಲ್ಲಿಸುತ್ತೀರಿ ಮತ್ತು ನಿರ್ಮಿಸಬೇಕಾದ ನಿರ್ದಿಷ್ಟ ಲಾಜಿಕ್ ಮೇಲೆ ಕೇಂದ್ರೀಕರಿಸಲು ಪ್ರಾರಂಭಿಸಿ ಅದು ಕೆಳ ಹಂತಗಳಲ್ಲಿ ಅಲ್ಗಾರಿದಮಿಕ್ ವಿಭಜನೆಗೆ ಕಾರಣವಾಗುತ್ತದೆ ನೀವು ಅಲ್ಗಾರಿದಮ್ ವಿನ್ಯಾಸವನ್ನು ಮಾಡುತ್ತೀರಿ ಮತ್ತು ನಂತರ ನೀವು ವಿಭಿನ್ನ ಬಾಹ್ಯ ಇಂಟರ್ಯಾಕ್ಷನ್ ಗಳನ್ನು ನಿರ್ಧರಿಸುತ್ತೀರಿ ಹೇಗೆ ನೀವು ಇಡೀ ವಿಷಯವನ್ನು ಪ್ಯಾಕೇಜ್ ಮಾಡುತ್ತೀರಿ ಇವು ಕೇವಲ ಈ ಚಟುವಟಿಕೆಗಳ ಅರ್ಥವನ್ನು ಅನುಸರಿಸಲು ನಿಮ್ಮಲ್ಲಿ ಹಲವರಿಗೆ ನಿಜವಾಗಿಯೂ ಸಾಧ್ಯವಾಗದಿರಬಹುದು ಎಂದು ನಾನು ಅರ್ಥಮಾಡಿಕೊಳ್ಳಬಲ್ಲೆ ಆದರೆ ನಾನು ಒಳಗೊಂಡಿರಬಹುದಾದ ವಿಭಿನ್ನ ಕಾರ್ಯಗಳು ಯಾವುವು ಎಂಬುದರ ಬಗ್ಗೆ ಒಂದು ನೋಟವನ್ನು ನೀಡಲು ನಾನು ಬಯಸುತ್ತೇನೆ ಮತ್ತು ಇವುಗಳು ಒಬ್ಜೆಕ್ಟ್ ಆಬ್ಜೆಕ್ಟ್ ಮೋಡೆಲ್ ಗಳು ಕ್ಲಾಸ್ ಮೋಡೆಲ್ ಗಳು ಮತ್ತು ಯುಎಂಎಲ್ ಭಾಷೆಯ ನಂತರದ ಚರ್ಚೆಗಳ ಮೂಲಕ ನಾವು ನಿಮಗೆ ತಿಳಿಸುವ ಕಾರ್ಯಗಳಾಗಿವೆ ಆದ್ದರಿಂದ ಇದರೊಂದಿಗೆ ನಾವು ಒಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಎಂಬ ಮೂಲಭೂತ ಪರಿಕಲ್ಪನೆಗಳ ಮೂರನೇ ಮತ್ತು ಕೊನೆಯದನ್ನು ನೋಡುತ್ತೇವೆ ನಿಸ್ಸಂಶಯವಾಗಿ ವಿಶ್ಲೇಷಣೆ ಮತ್ತು ವಿನ್ಯಾಸ ವಿಶ್ಲೇಷಣೆಯು ಪ್ರಾಥಮಿಕವಾಗಿ ಒಬ್ಜೆಕ್ಟ್ ಗಳು ಪರಿಕಲ್ಪನೆಗಳು ಅಗತ್ಯತೆಗಳಿಂದ ಕಲ್ಪನೆಗಳು ದುರ್ಬಲ ಅನಿಯಂತ್ರಿತ ಮತ್ತು ಅಸಮಂಜಸವಾದ ವಿರೋಧಾತ್ಮಕವಾಗಿದೆ ಮತ್ತು ಅದರ ವಿಶ್ಲೇಷಣೆಯು ನಮಗೆ ಕೆಲವು ಸ್ಥಿರವಾದ ಒಬ್ಜೆಕ್ಟ್ ಗಳು ಗುಣಲಕ್ಷಣಗಳು ಸರ್ವಿಸ್ ಗಳ ನಡವಳಿಕೆಯನ್ನು ನೀಡುತ್ತದೆ ಒಬ್ಜೆಕ್ಟ್ ಓರಿಯೆಂಟೆಡ್ ವಿನ್ಯಾಸವು ಈಗ ಅವುಗಳನ್ನು ಸರಿಯಾದ ಸಂದರ್ಭಕ್ಕೆ ಆರ್ಕಿಟೆಕ್ಚರ್ ಗೆ ಅನುಗುಣವಾಗಿ ನಮ್ಮಲ್ಲಿರುವ ವಿಭಿನ್ನ ಅಗತ್ಯವಿರುವ ಸಿಸ್ಟಮ್ ಮಾದರಿಗಳ ಪ್ರಕಾರ ಹಾಕುತ್ತಿದೆ ಈ 2 ರೊಂದಿಗೆ ನಾವು ಅಂತಿಮವಾಗಿ ಹೋಗಿ ವ್ಯವಸ್ಥೆಯನ್ನು ನಿರ್ಮಿಸಬೇಕಾಗುತ್ತದೆ ಮತ್ತು ನೀವು ಅಗತ್ಯವಿರುವ ವ್ಯವಸ್ಥೆಯನ್ನು ನಿರ್ಮಿಸುವಾಗ ವಾಸ್ತವವಾಗಿ ಸರಿಯಾದ ಕೋಡ್ ಬರೆಯಬೇಕಾಗಿದೆ ಆದ್ದರಿಂದ ನಮಗೆ ಪ್ರೋಗ್ರಾಮಿಂಗ್ ಭಾಷೆಗಳು ಮತ್ತು ಪ್ರೋಗ್ರಾಮಿಂಗ್ ಅಭ್ಯಾಸಗಳು ಬೇಕಾಗುತ್ತವೆ ಮತ್ತು ನಾನು ಎರಡಕ್ಕೂ ಪದೇ ಪದೇ ಒಟ್ಟಿಗೆ ಅವುಗಳ ಬಗ್ಗೆ ಒತ್ತಾಯಿಸುತ್ತೇನೆ ನನ್ನ ಪ್ರಕಾರ ಸರಿಯಾದ ರೀತಿಯ ಪ್ರೋಗ್ರಾಮಿಂಗ್ ಭಾಷೆಯನ್ನು ನಿರ್ಧರಿಸುವುದು ಬಹಳ ಮುಖ್ಯ ಏಕೆಂದರೆ ಅನೇಕ ಭಾಷೆಗಳು ವಿಭಿನ್ನ ರೀತಿಯ ವೈಶಿಷ್ಟ್ಯಗಳನ್ನು ಬೆಂಬಲಿಸುತ್ತವೆ ಮತ್ತು ನನ್ನ ಒಬ್ಜೆಕ್ಟ್ ಓರಿಯಂಟೆಡ್ ಅಥವಾ ವಿನ್ಯಾಸ ವಿಶ್ಲೇಷಣೆ ಮತ್ತು ವಿನ್ಯಾಸವು ಏನನ್ನು ಹೊಂದಿದೆ ಎಂಬುದನ್ನು ಅವಶ್ಯಕತೆಗಳು ಅವಲಂಬಿಸಿರುತ್ತದೆ ನಿಮಗೆ ಸರಳ ಉದಾಹರಣೆ ನೀಡಲು ಭಾಷೆಯ ಆಯ್ಕೆಯು ಅದರ ಮೇಲೆ ವಿಮರ್ಶಾತ್ಮಕವಾಗಿ ಅವಲಂಬಿತವಾಗಿರುತ್ತದೆ ನನ್ನ ಅಪ್ಲಿಕೇಶನ್ ಎಂದು ನಾನು ಊಹಿಸಿದರೆ ನನ್ನ ಅಭಿವೃದ್ಧಿ ಹೊಂದಿದ ವ್ಯವಸ್ಥೆಯನ್ನು ಹಲವಾರು ಸ್ಥಳಾಂತರಿಸಬೇಕಾಗುತ್ತದೆ ವಿಭಿನ್ನ ಪ್ಲಾಟ್ಫಾರ್ಮ್ ಗಳು ವಿಭಿನ್ನ ಆಪರೇಟಿಂಗ್ ಸಿಸ್ಟಂ ಗಳು ವಿವಿಧ ರೀತಿಯ ಹಲವಾರು ಸಂರಚನೆಗಳು ಸಿಸ್ಟಮ್ ಸಂರಚನೆಗಳು ಮತ್ತು ಹೀಗೆ ನಂತರ ನಾನು ಪೈಥಾನ್ ರೀತಿಯ ಭಾಷೆಯನ್ನು ಹೆಚ್ಚು ಬಳಸಲು ಒಲವು ತೋರಬಹುದು ಏಕೆಂದರೆ ಅದು ಸಂಪೂರ್ಣವಾಗಿ ಪೋರ್ಟಬಲ್ ಆಗಿದೆ ಆದರೆ ಅದೇ ಸಮಯದಲ್ಲಿ ನಾನು ಅವುಗಳ ಹಾರ್ಡ್ ರಿಯಲ್ ಟೈಮ್ ನಿರ್ಬಂಧಗಳನ್ನು ವಿಶ್ಲೇಷಿಸುತ್ತೇನೆ ಅದು ಮಿಲಿಸೆಕೆಂಡು ಗಳ ಕೆಳಗಿನ ಕ್ರಮದಲ್ಲಿ ಕೆಳಗೆ ಹೋಗುತ್ತದೆ ವ್ಯವಸ್ಥೆಯಲ್ಲಿ ನಿಯಮಿತವಾಗಿ ಪೂರೈಸಬೇಕು ಅದು ಅಸ್ತಿತ್ವದಲ್ಲಿದ್ದರೆ ನಾನು ಪೈಥಾನ್ ಅನ್ನು ಬಳಸಲಾಗುವುದಿಲ್ಲ ಏಕೆಂದರೆ ಪೈಥಾನ್ ಪೋರ್ಟಬಿಲಿಟಿ ಗಾಗಿ ಅತ್ಯುತ್ತಮವಾದರೂ ಕೋಡ್ ಮಾಡಲು ಸುಲಭವಾದರೂ ಡೀಬಗ್ ಮಧ್ಯಮ ನಿಧಾನವಾಗಿದೆ ನಾನು ಮಧ್ಯಮ ನಿಧಾನವಾಗಿ ಎಂದಷ್ಟೆ ಹೇಳಬಾರದು ಏಕೆಂದರೆ ಸಿ ಅಥವಾ ಸಿ C ನಂತಹ ಭಾಷೆಗಳಿಗೆ ಹೋಲಿಸಿದರೆ ಇದು ತುಂಬಾ ನಿಧಾನವಾಗಿರುತ್ತದೆ ಆದ್ದರಿಂದ ಒಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಪ್ಲಾಟ್ಫಾರ್ಮ್ ನ ಆಯ್ಕೆಯು ವಿಶ್ಲೇಷಣೆಯ ಫಲಿತಾಂಶವನ್ನು ಅವಲಂಬಿಸಿರುತ್ತದೆ ನೀವು ಮಾಡುತ್ತಿರುವ ವಿನ್ಯಾಸದ ಫಲಿತಾಂಶ ಮತ್ತು ಸಿಸ್ಟಮ್ ಅನ್ನು ವಿನ್ಯಾಸಗೊಳಿಸಲು ಮತ್ತು ಕಾರ್ಯಗತಗೊಳಿಸಲು ನೀವು ನಿಜವಾಗಿ ಬಳಸುವ ವಿಧಾನವನ್ನು ಅವಲಂಬಿಸಿರುತ್ತದೆ ಈಗ ಸಿ C ಎಂಬುದು ಸಾಮಾನ್ಯ ಒಬ್ಜೆಕ್ಟ್ ಓರಿಯಂಟೆಡ್ ಭಾಷೆ ಎಂಬ ಕಲ್ಪನೆಯಾಗಿದೆ ಆದ್ದರಿಂದ ನಮ್ಮಲ್ಲಿ ಹಲವರು ನಾನು ಒಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಮಾಡಬೇಕಾದರೆ ಸಿ C ಅನ್ನು ಬಳಸಬೇಕು ಎಂದು ನಂಬುತ್ತಾರೆ ಆದರೆ ಸಿ C ಅನ್ನು ಬಳಸುವುದು ಒಳ್ಳೆಯದು ಅದು ನಿಮಗೆ ಬಹಳಷ್ಟು ಅನುಕೂಲಗಳನ್ನು ನೀಡುತ್ತದೆ ಆದರೆ ವರ್ಷಗಳಲ್ಲಿ ಅನೇಕ ಪ್ರೋಗ್ರಾಮರ್ ಗಳು ಒಬ್ಜೆಕ್ಟ್ ಓರಿಯಂಟೆಡ್ ತತ್ವವನ್ನು ಬಳಸಿ ಅನೇಕ ವ್ಯವಸ್ಥೆಗಳನ್ನು ನಿರ್ಮಿಸಿದ್ದಾರೆ ಎಂಬುದು ಕಟ್ಟುನಿಟ್ಟಾದ ನಿಜ ಸಾಕಷ್ಟು ಕಟ್ಟುನಿಟ್ಟಾದ ಒಬ್ಜೆಕ್ಟ್ ಓರಿಯಂಟೆಡ್ ವಿಶ್ಲೇಷಣೆ ವಿನ್ಯಾಸ ಪ್ಯಾರಾಡೈಮ್ ಗಳು ಸರಳವಾದ ಸಿ ಭಾಷೆಯನ್ನು ಬಳಸಿಕೊಂಡು ನಿರ್ಮಿಸಿದ್ದಾರೆ ಸಿ C ಅನ್ನು ಬಳಸುವುದಿಲ್ಲ ಖಂಡಿತವಾಗಿಯೂ ನೀವು ಬಯಸುತ್ತೀರಿ ಅಂದರೆ ನೀವು ಆಶ್ಚರ್ಯ ಪಡುತ್ತೀರಿ ಮತ್ತು ಯಾರಾದರೂ ಅದನ್ನು ಏಕೆ ಮಾಡಬೇಕು ಎಂದು ನಮ್ಮನ್ನು ಕೇಳಿ ಅದನ್ನು ಮಾಡಲು ಪ್ರಮುಖ ಕಾರಣಗಳಿವೆ ಉದಾಹರಣೆಗೆ ಸಿ ಹೆಚ್ಚು ಇಷ್ಟ ಸಿ ಲಭ್ಯವಿದೆ ಸಿ ಕಂಪೈಲರ್ ಸಿ ಕಂಪೈಲರ್ C compiler ಗಳಿಗಿಂತ ಹೆಚ್ಚಿನ ಪ್ರಕ್ರಿಯೆಗಳಿಗೆ ಲಭ್ಯವಿದೆ ಆದ್ದರಿಂದ ನೀವು ಸಣ್ಣ ಎಂಬೆಡೆಡ್ ಸಿಸ್ಟಮ್ ಗಳನ್ನು ನಿರ್ಮಿಸುವಾಗ ದೊಡ್ಡ ಮೊಬೈಲ್ ಫೋನ್ ಗಳಲ್ಲ ಆದರೆ ಸಣ್ಣ ಧ್ವನಿ ವ್ಯವಸ್ಥೆಗಳು ಸರಳ ಧ್ವನಿ ರೆಕಾರ್ಡರ್ ಸರಳ ಉತ್ತರಿಸುವ ಯಂತ್ರ ಮತ್ತು ಮುಂತಾದವು ಪ್ರೊಸೆಸರ್ನೊಂದಿಗೆ ಕೆಲಸ ಮಾಡುತ್ತಿರಬಹುದು ಅಲ್ಲಿ ಸಿ ಕಂಪೈಲರ್ C compiler ಪಡೆಯುವುದು ಸಾಧನವಾಗಿರಬಹುದು 1456 ನನ್ನ ಪ್ರಕಾರ ಕಂಪೈಲರ್ ಪ್ರೊಸೆಸರ್ ತುಂಬಾ ಚಿಕ್ಕದಾಗಿರಬಹುದು ನಂತರ ಕಂಪೈಲರ್ ಸ್ವತಃ ಆ ಪ್ರೊಸೆಸರ್ ನಲ್ಲಿ ಚಾಲನೆಯಾಗುವುದಿಲ್ಲದಿರಬಹುದು ಆದ್ದರಿಂದ ಉತ್ತಮವಾದ ಸಿ ಕಂಪೈಲರ್ ಅನ್ನು ಪಡೆಯುವುದು ತುಂಬಾ ಸುಲಭ ಆದ್ದರಿಂದ ನೀವು ಸಿ ಕಂಪೈಲರ್ನಲ್ಲಿ ಪ್ರೋಗ್ರಾಂ ಮಾಡಬಹುದು ಆದ್ದರಿಂದ ಹಲವಾರು ಎಂಬೆಡೆಡ್ ಸಿಸ್ಟಮ್ ಗಳನ್ನು ವಾಸ್ತವವಾಗಿ ಸಿ ನಲ್ಲಿ ಪ್ರೋಗ್ರಾಮ್ ಮಾಡಲಾಗಿದೆ ಎಂದು ಬಹಳ ವ್ಯಾಪಕವಾಗಿ ಕಂಡುಬರುತ್ತದೆ ಅವುಗಳ ವಿನ್ಯಾಸಗಳು ಅಥವಾ ಅವುಗಳ ಅನುಷ್ಠಾನ ಅಭ್ಯಾಸಗಳು ಒಬ್ಜೆಕ್ಟ್ ಓರಿಯಂಟೆಡ್ ಅಲ್ಲ ಎಂದು ಅರ್ಥವಲ್ಲ ಒಬ್ಜೆಕ್ಟ್ ಓರಿಯಂಟೇಶನ್ ಅನ್ನು ಒಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಬೆಂಬಲಿಸುತ್ತದೆ ಆದರೆ ಒಬ್ಜೆಕ್ಟ್ ಓರಿಯಂಟೇಶನ್ ಹೆಚ್ಚಾಗಿ ನಮ್ಮ ಆಲೋಚನೆಗಳ ವಿಷಯದಲ್ಲಿ ನಮ್ಮ ಗುರುತಿನ ದೃಷ್ಟಿಯಿಂದ ನಮ್ಮ ವಿಶ್ಲೇಷಣೆ ಮತ್ತು ವಿನ್ಯಾಸದ ದೃಷ್ಟಿಯಿಂದ ನೋಡಬಹುದು ನಂತರ ಒಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ವೆಹಿಕಲ್ ನನ್ನ ಪ್ರೋಗ್ರಾಮಿಂಗ್ ವೆಹಿಕಲ್ ಹೆಚ್ಚು ಒಬ್ಜೆಕ್ಟ್ ಓರಿಯೆಂಟೆಡ್ ಆಗಿದ್ದರೆಇದು ಪ್ರೋಗ್ರಾಂ ಮಾಡಲು ಸುಲಭವಾಗಿದೆ ಇದು ಕಡಿಮೆ ಶ್ರಮವನ್ನು ತೆಗೆದುಕೊಳ್ಳುತ್ತದೆ ಆದರೆ ನಾವು ಇನ್ನೂ ಇತರ ಪ್ಲಾಟ್ಫಾರ್ಮ್ ಗಳಲ್ಲಿ ಪ್ರೋಗ್ರಾಂ ಮಾಡಬಹುದು ಆದ್ದರಿಂದ ನೀವು ಅರ್ಥಮಾಡಿಕೊಳ್ಳುವಂತೆಯೇ ಒಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಒಬ್ಜೆಕ್ಟ್ ಗಳ ಸುತ್ತಲೂ ಆಯೋಜಿಸಲಾಗಿದೆ ಮತ್ತು ಸಾಮಾನ್ಯವಾಗಿ ಹೆಚ್ಚು ಹೆಚ್ಚು ಕ್ರಿಯೆಗಳನ್ನು ನೋಡುವ ಬದಲು ಸಾಂಪ್ರದಾಯಿಕ ಭಾಷೆ ಅಥವಾ ತರ್ಕವನ್ನು ನೋಡುತ್ತದೆ ಇದು ಮೂಲತಃ ಒಬ್ಜೆಕ್ಟ್ ಗಳೊಂದಿಗೆ ಡೇಟಾ ವನ್ನು ಎನ್ಕ್ಯಾಪ್ಸುಲೇಟ್ ಮಾಡಿದಂತೆ ಕಾಣುತ್ತದೆ ನಾವು ಅದನ್ನು ಈಗಾಗಲೇ ನೋಡಿದ್ದೇವೆ ಕ್ಲೈಂಟ್ ಸರ್ವರ್ ವಿಷಯದಲ್ಲಿ ನಾವು ಈ ಹಿಂದೆ ಚರ್ಚಿಸಿದ್ದರ ರೂಪಾಂತರವೇ ಇಲ್ಲಿರುವ ರೇಖಾಚಿತ್ರ ಮಾದರಿ ಆದ್ದರಿಂದ ಇವು ವಿಭಿನ್ನ ಒಬ್ಜೆಕ್ಟ್ ಗಳು ಮತ್ತು ಅವುಗಳು ಏನು ಮಾಡಬೇಕೆಂಬುದನ್ನು ವಿಭಿನ್ನ ಕಾರ್ಯಗಳ ಮೂಲಕ ಪರಸ್ಪರ ಸಂದೇಶಗಳನ್ನು ಕಳುಹಿಸುತ್ತಿವೆ ಒಬ್ಜೆಕ್ಟ್ ಓರಿಯಂಟೆಡ್ ಪ್ರೋಗ್ರಾಮಿಂಗ್ ನ 3 ಪ್ರಮುಖ ಭಾಗಗಳಿವೆ ಮತ್ತು ಯಾವುದಾದರೂ ಭಾಷೆ ಒಬ್ಜೆಕ್ಟ್ ಓರಿಯಂಟೆಡ್ ಪ್ರೋಗ್ರಾಮಿಂಗ್ ಅನ್ನು ಬೆಂಬಲಿಸುತ್ತದೆ ಎಂದು ನಾವು ಹೇಳಿದಾಗಲೆಲ್ಲಾ ಸಾಮಾನ್ಯವಾಗಿ ಇತಿಹಾಸವನ್ನು ಹುಡುಕುತ್ತೇವೆ ಬದಲಿಗೆ ನಾವು ಇತಿಹಾಸ ಒಬ್ಜೆಕ್ಟ್ ಗಳು ಕ್ಲಾಸ್ ಗಳು ಮತ್ತು ಇನ್ಹೆರಿಟನ್ಸ್ ಯನ್ನು ಕಡ್ಡಾಯವಾಗಿ ನೋಡುತ್ತೇವೆ ಆದ್ದರಿಂದ ಮೊದಲನೆಯದು ಒಬ್ಜೆಕ್ಟ್ ಗಳು ಆದ್ದರಿಂದ ಯಾವುದೇ ಒಬ್ಜೆಕ್ಟ್ ಓರಿಯಂಟೆಡ್ ಪ್ರೋಗ್ರಾಮಿಂಗ್ ಭಾಷೆ ಸ್ಪಷ್ಟ ಸೃಷ್ಟಿಯ 2 ಘಟಕಗಳನ್ನು ಹೊಂದಿರುವ ಒಬ್ಜೆಕ್ಟ್ ಗಳ ವ್ಯಾಖ್ಯಾನವನ್ನು ಬೆಂಬಲಿಸುತ್ತದೆಒಂದು ಮೂಲತಃ ಗುಣಲಕ್ಷಣಗಳು ಅಥವಾ ಡೇಟಾ ಆಗಿರುವ ಗುಣಲಕ್ಷಣಗಳು ಮತ್ತು ಈ ಡೇಟಾ ದ ಮೌಲ್ಯಗಳು ಒಬ್ಜೆಕ್ಟ್ ನ ಸ್ಥಿತಿಯನ್ನು ವ್ಯಾಖ್ಯಾನಿಸುತ್ತದೆ ಆದ್ದರಿಂದ ನೀವು ರಜೆಯ ಬಗ್ಗೆ ಮಾತನಾಡಿದರೆ ನಂತರ ರಜೆಯ ಪ್ರಾರಂಭ ದಿನಾಂಕವು ಡೇಟಾ ರಜೆಯ ಅಂತಿಮ ದಿನಾಂಕವು ಡೇಟಾ ಆಗಿರುತ್ತದೆ ಆದ್ದರಿಂದ ಅವುಗಳ ಮೌಲ್ಯಗಳು ರಜೆಯ ಸ್ಥಿತಿ ಏನು ಎಂದು ನಿರ್ಧರಿಸುತ್ತದೆ ಮತ್ತು ಇತರ ಘಟಕವೆಂದರೆ ವಿಧಾನಗಳ ಸಂಗ್ರಹ ಒಬ್ಜೆಕ್ಟ್ ಒದಗಿಸಬಹುದಾದ ವಿಭಿನ್ನ ಸರ್ವಿಸ್ ಗಳು ಇವು ರಜೆ ಒಬ್ಜೆಕ್ಟ್ ಇದು ಅನುಮೋದಿತ ರಜೆ ರಜೆ ಹಿಂತೆಗೆದುಕೊಳ್ಳುವುದು ರಜೆ ಆನಂದಿಸಿ ಮತ್ತು ಮುಂತಾದ ಸರ್ವಿಸ್ ಗಳಾಗಿರುತ್ತದೆ ಆದ್ದರಿಂದ ಒಬ್ಜೆಕ್ಟ್ ಓರಿಯಂಟೆಡ್ ಪ್ರೋಗ್ರಾಮಿಂಗ್ ನ ಭಾಷೆ ಅಥವಾ ವ್ಯವಸ್ಥೆಯಲ್ಲಿ ಇರಬೇಕಾದ ಮೊದಲ ಭಾಗ ಒಬ್ಜೆಕ್ಟ್ ಗಳು ಆಗಿರುತ್ತದೆ ಎರಡನೆಯದು ಒಬ್ಜೆಕ್ಟ್ ಗಳು ಟೈಪ್ ನೊಂದಿಗೆ ಸಂಬಂಧ ಹೊಂದಿವೆ ಆದ್ದರಿಂದ ಇದು ಕೇವಲ ವಾಹನ ಉದ್ಯಮದಿಂದ ಆಯ್ಕೆ ಮಾಡಲಾದ ಒಂದು ಉದಾಹರಣೆಯಾಗಿದೆ ಇಲ್ಲಿಯೇ ನೀವು ವಿವಿಧ ಕಾರುಗಳನ್ನು ನೋಡಬಹುದುಮರ್ಸಿಡಿಸ್ ಬಿಎಂಡಬ್ಲ್ಯು ಆಡಿ ನಾವು ಹಲವಾರು ಇತರರ ಬಗ್ಗೆ ಯೋಚಿಸಬಹುದು ಆದರೆ ಮೂಲ ಸ್ವಭಾವ ಮೂಲಭೂತ ನಡವಳಿಕೆಯ ಪ್ರಕಾರ ಅವೆಲ್ಲವನ್ನೂ ಸಾರಿಗೆಗಾಗಿ ಬಳಸಲಾಗುತ್ತದೆ ಎಂದು ಹೇಳುವುದನ್ನು ಬೆಂಬಲಿಸಿ ಮತ್ತು ಇವುಗಳು ನಿಯಂತ್ರಿಸಬಹುದಾದ ಅಂಗಡಿ ಅವುಗಳ ವಾಯು ಪರಿಸ್ಥಿತಿಗಳು ಮತ್ತು ಮುಂತಾದವು ಅವುಗಳನ್ನು ಸೆಡಾನ್ ಗಳು ಎಂದು ನಾವು ಹೇಳಬಹುದು ಅವುಗಳ ಗುಣಲಕ್ಷಣಗಳು ಯಾವುವು ಮತ್ತು ಅದು ರೂಪಿಸುವ ನಡುವೆ ಅವುಗಳು ಸಾಕಷ್ಟು ಸಮಾನತೆಯನ್ನು ಹೊಂದಿವೆ ನಾವು ಹೇಳುವುದು ಒಂದು ಕ್ಲಾಸ್ ಮತ್ತು ಒಬ್ಜೆಕ್ಟ್ ಓರಿಯಂಟೆಡ್ ಪ್ರೋಗ್ರಾಮಿಂಗ್ ಭಾಷೆಗಳು ಹೆಚ್ಚಾಗಿ ಕ್ಲಾಸ್ ಅನ್ನು ಉಲ್ಲೇಖಿಸುತ್ತವೆ ಅವುಗಳ ಪ್ರಕಾರದಂತೆ ಇಂಟಿಜರ್ ನಂತಹ ಟೈಪ್ ಒಂದು ಟೈಪ್ ಆಗಿದೆ ಅದು ಸೇರಿಸಬಹುದು ಕಳೆಯಬಹುದು ಗುಣಿಸಬಹುದು ಸ್ಟ್ರಿಂಗ್ ಸಹ ಒಂದು ಟೈಪ್ ಇದು ಒಂದುಗೂಡಿಸಬಹುದು ಒಂದು ನಿರ್ದಿಷ್ಟ ಹಂತದಲ್ಲಿ ಸ್ಟ್ರಿಂಗ್ ಅನ್ನು ವಿಭಜಿಸಬಹುದು ಅಂತೆಯೇ ಒಂದು ಕ್ಲಾಸ್ ಅದು ಬೆಂಬಲಿಸುವ ಎಲ್ಲಾ ವಿಭಿನ್ನ ಗುಣಲಕ್ಷಣಗಳನ್ನು ನಮಗೆ ನೀಡುತ್ತದೆ ಇದು ಒಬ್ಜೆಕ್ಟ್ ಓರಿಯಂಟೆಡ್ ಪ್ರೋಗ್ರಾಮ್ ನ ಮೂಲಭೂತ ಪರಿಕಲ್ಪನೆಯಾಗಿದೆ ಅಂತಿಮವಾಗಿ ಮೂರನೆಯ ಪರಿಕಲ್ಪನೆಯಾದ ಇನ್ಹೆರಿಟನ್ಸ್ ಅಥವಾ ಸ್ಪೆಷಲೈಸೇಷನ್ ನ ಬಗ್ಗೆ ನಾವು ಹೆಚ್ಚು ವಿವರಿಸಬೇಕಾಗಿದೆ ಆದರೆ ನೀವು ಗಮನಿಸಿದರೆ ಸರಳ ಉದಾಹರಣೆ ಇಲ್ಲಿ ನಾವು ಮ್ಯಾಮ್ಮಲ್ ಕ್ಲಾಸ್ ಅನ್ನು ಮಾದರಿ ಕ್ಲಾಸ್ ಆಗಿ ಪರಿಗಣಿಸಿ ಅದರ ಬಗ್ಗೆ ಮಾತನಾಡುತ್ತಿದ್ದೇವೆ ಇವುಗಳು ಅದರ ಗುಣಲಕ್ಷಣಗಳು ಗುಣಲಕ್ಷಣಗಳು ನಾವು ಏನು ಮಾತನಾಡಿದ್ದೇವೆ ಅದು ದೂರದಲ್ಲಿದೆ ಇದು ವಾರ್ಮ್ ಬ್ಲಡೆಡ್ ಆಗಿದೆ ಅದು ಅದರದ್ದೇ ಆದ ರೀತಿಯ ಜೀವ೦ತ ಯುವ ಅನ್ನು ಉತ್ಪಾದಿಸುತ್ತದೆ ಇದು 4 ಕಾಲುಗಳ ಮೇಲೆ ನಡೆಯಬಲ್ಲದು ಮತ್ತು ಮ್ಯಾಮ್ಮಲ್ ಆಗಿದೆ ಇವು ವಿಭಿನ್ನ ಸರ್ವಿಸ್ ಗಳು ಇವುಗಳು ಈ ಪ್ರಕಾರದ ಕ್ಲಾಸ್ ಅಥವಾ ಒಬ್ಜೆಕ್ಟ್ ನ ವಿಭಿನ್ನ ವಿಧಾನಗಳಾಗಿವೆ ಅದು ತಿನ್ನಬಹುದು ಅದು ನಿದ್ರೆ ಮಾಡಬಹುದು ಅದು ಸಂತಾನೋತ್ಪತ್ತಿ ಮಾಡಬಹುದು ಇತ್ಯಾದಿ ಮಾಡುತ್ತದೆ ಈಗ ಇದನ್ನು ಮೂಲ ಪರಿಕಲ್ಪನೆಯಾಗಿ ನೀಡಲಾಗಿದೆ ಇಲ್ಲಿ ನಾವು ಪರಭಕ್ಷಕ ಕಾಡು ಬೆಕ್ಕುಗಳು ಎಂದು ಹೇಳುವ ಇನ್ನೊಂದು ಮ್ಯಾಮ್ಮಲ್ ಅನ್ನು ನೋಡುತ್ತೇವೆ ಮತ್ತು ನೀವು ಪರಭಕ್ಷಕ ಕಾಡು ಬೆಕ್ಕುಗಳು ಮ್ಯಾಮ್ಮಲ್ ಎ೦ದು ಹೇಳುತ್ತೀರಿ ಇದು ಅಬ್ಸ್ಟ್ರಾಕ್ಷನ್ ಹೈರಾರ್ಕಿ ಆಗಿದೆ ಸಿಂಹದಂತೆ ಪರಭಕ್ಷಕವನ್ನು ಹೊಂದಿದೆ ಎ೦ದು ತೋರಿಸುವ ಹೈರಾರ್ಕಿ ಆಗಿದೆ ಮ್ಯಾಮ್ಮಲ್ ಹೊಂದಿರುವ ಎಲ್ಲಾ ಗುಣಲಕ್ಷಣಗಳನ್ನು ಆನುವಂಶಿಕವಾಗಿ ಪಡೆಯುತ್ತದೆ ಸಿಂಹ ತಿನ್ನುತ್ತದೆ ಸಿಂಹ ನಿದ್ರೆ ಮಾಡುತ್ತದೆ ಸಿಂಹ ಸಂತಾನೋತ್ಪತ್ತಿ ಮಾಡಬಹುದು ಆದರೆ ಅದು ಇನ್ನೂ ಕೆಲವು ಅದರಲ್ಲಿ ಕೆಲವು ಹೆಚ್ಚು ಇದೆ ಅದು ಬೇಟೆಯಾಡಬಹುದು ಅದು ಕೊಲ್ಲಬಹುದು ಆದ್ದರಿಂದ ಪರಸ್ಪರ ಸಂಬಂಧದ ಹೈರಾರ್ಕಿ ಪರಿಕಲ್ಪನೆಗಳನ್ನು ಇದು ವ್ಯಕ್ತಪಡಿಸುತ್ತದೆ ಅಲ್ಲಿ ಇನ್ಹೆರಿಟನ್ಸ್ ಸಂಭವಿಸಬಹುದು ಸೂಪರ್ ಕ್ಲಾಸ್ ಅಥವಾ ಬೇಸ್ ಕ್ಲಾಸ್ ನ ಗುಣಲಕ್ಷಣಗಳು ಇಲ್ಲಿ ಹೆಚ್ಚಾಗಿದೆ ಸ್ಪೆಷಲೈಸ್ಡ್ ಕ್ಲಾಸ್ ಕಡೆ ಇಳಿದಂತೆ ಸಬ್ ಕ್ಲಾಸ್ ಒಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಭಾಷೆಗಳು ಬೆಂಬಲಿಸಬೇಕಾದ ಇನ್ಹೆರಿಟನ್ಸ್ ನ ಮೂಲ ರಚನೆಯಾಗಿದೆ ಉದಾಹರಣೆಗೆ ನೀವು ಈ ಇನ್ನೊಂದು ಬದಿಯನ್ನು ನೋಡಿದರೆ ಮತ್ತೆ ಗುಣಲಕ್ಷಣಗಳು ಇಲ್ಲಿಗೆ ಬರುತ್ತವೆ ಇಲ್ಲಿ ನಾವು ಸಾಕು ನಾಯಿಗಳ ಮತ್ತೊಂದು ಪರಿಕಲ್ಪನೆಯ ಬಗ್ಗೆ ಮಾತನಾಡುತ್ತಿದ್ದೇವೆ ಅದು ಎಲ್ಲವನ್ನೂ ಆನುವಂಶಿಕವಾಗಿ ಪಡೆಯುತ್ತದೆ ಆದರೆ ಖಂಡಿತವಾಗಿಯೂ ಕುರಿಮರಿಗಿಂತ ಭಿನ್ನವಾಗಿರುತ್ತದೆ ಈ ಸಾಕು ನಾಯಿಗಳು ತನ್ನದೇ ಆದ ಗುಣಲಕ್ಷಣಗಳನ್ನು ಅಥವಾ ಬೇಟೆ ಮತ್ತು ಕೊಲ್ಲುವಂತಹ ಸ್ವಂತ ವಿಧಾನಗಳನ್ನು ಸೇರಿಸುವುದಿಲ್ಲ ನೀವು ಮುದ್ದಾಡುವ ಪ್ರಾಪರ್ಟಿ ಯನ್ನು ಹೊಂದಿರುತ್ತೀರಿ ಎಂದು ನೀವು ಹೇಳಬಹುದು ನಿಮ್ಮ ಸಾಕು ನಾಯಿಯನ್ನು ನೀವು ಮುದ್ದಾಡಬಹುದು ಆದ್ದರಿಂದ ಇನ್ಹೆರಿಟನ್ಸ್ ಎಂಬುದು ಒಬ್ಜೆಕ್ಟ್ ಓರಿಯಂಟೆಡ್ ಪ್ರೋಗ್ರಾಮಿಂಗ್ ಭಾಷೆಯ ಅಂತರ್ಗತ ಅವಶ್ಯಕತೆಯಾಗಿದೆ ಈಗ ಕೆಲವು ಪ್ರೋಗ್ರಾಮಿಂಗ್ ಭಾಷೆಗಳಿವೆ ಕೆಲವು ಪ್ರೋಗ್ರಾಮಿಂಗ್ ವ್ಯವಸ್ಥೆಗಳು ಕೇವಲ ಒಬ್ಜೆಕ್ಟ್ ಗಳು ಮತ್ತು ಒಬ್ಜೆಕ್ಟ್ ಗಳು ಮತ್ತು ಪ್ರಕಾರಗಳು ಆದ ಕ್ಲಾಸ್ ಗಳನ್ನು ಬೆಂಬಲಿಸುತ್ತವೆ ಆದರೆ ಆ ಭಾಷೆಗಳು ಇನ್ಹೆರಿಟನ್ಸ್ ಅನ್ನು ಬೆಂಬಲಿಸುವುದಿಲ್ಲ ಅವುಗಳನ್ನು ಸಾಮಾನ್ಯವಾಗಿ ಒಬ್ಜೆಕ್ಟ್ ಬೇಸ್ಡ್ ಭಾಷೆ ಎಂದು ಕರೆಯಲಾಗುತ್ತದೆ ಆದರೆ ಅವುಗಳು ಒಬ್ಜೆಕ್ಟ್ ಓರಿಯಂಟೆಡ್ ಭಾಷೆಗಳಲ್ಲ ಹೆಚ್ಚು ಪರಿಭಾಷೆಯ ವಿಷಯ ಆದರೆ ಇಂದಿನ ದಿನಗಳಲ್ಲಿ ನೀವು ಬಳಸಬೇಕಾದ ಹೆಚ್ಚಿನ ಪ್ರೋಗ್ರಾಮಿಂಗ್ ಭಾಷೆಗಳು ವಾಸ್ತವವಾಗಿ ಒಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಭಾಷೆಗಳಾಗಿವೆ ಮತ್ತು ಇವುಗಳನ್ನೇ ನೀವು ಬಳಸಲಾಗುವುದು ಆದ್ದರಿಂದ ಈ 3 ರಲ್ಲಿ ಈಗ ನಾವು ಅವಶ್ಯಕತೆಗಳನ್ನು ಸ್ಕ್ಯಾನ್ ಮಾಡಲು ಒಬ್ಜೆಕ್ಟ್ ಓರಿಯಂಟೆಡ್ ವಿಶ್ಲೇಷಣೆಯೊಂದಿಗೆ ಹೇಗೆ ಪ್ರಾರಂಭಿಸಬಹುದು ಎಂದು ನೋಡಿದ್ದೇವೆ ಕ್ಲಾಸ್ ಗಳ ಅಬ್ಸ್ಟ್ರಾಕ್ಷನ್ ನ ಮೂಲ ಒಬ್ಜೆಕ್ಟ್ ಓರಿಯಂಟೆಡ್ ಪರಿಕಲ್ಪನೆಗಳನ್ನು ಉತ್ಪಾದಿಸಲು ಮತ್ತು ಒಬ್ಜೆಕ್ಟ್ ಗಳು ಅವುಗಳ ರಚನೆ ಮತ್ತು ಪರಸ್ಪರ ಸಂಬಂಧ ಒಬ್ಜೆಕ್ಟ್ ಓರಿಯಂಟೆಡ್ ವಿನ್ಯಾಸವು ಮೂಲತಃ ಹೇಗೆ ಅನುವಾದಿಸುತ್ತದೆ ಸಿಸ್ಟಮ್ ಕೀಪಿಂಗ್ ಗೆ ನಿರ್ದಿಷ್ಟವಾದ ಮತ್ತು ಅಗತ್ಯವಿರುವ ಮಾದರಿಗಳಾಗಿ ಒಬ್ಜೆಕ್ಟ್ ಓರಿಯಂಟೆಡ್ ವಿಶ್ಲೇಷಣೆ ಸಿಸ್ಟಮ್ ನ ನಿಖರವಾದ ವಿಷಯಗಳು ಮತ್ತು ಹಲವಾರು ಇತರ ಕ್ರಿಯಾತ್ಮಕವಲ್ಲದ ನಿಯತಾಂಕಗಳು ಕಾರ್ಯಕ್ಷಮತೆ ಮತ್ತು ವೆಚ್ಚ ಇವುಗಳನ್ನು ಮನಸ್ಸಿನಲ್ಲಿ ನಾವು ಇರಿಸಿಕೊಳ್ಳುತ್ತೇವೆ ನಂತರ ಅಂತಿಮವಾಗಿ ಒಬ್ಜೆಕ್ಟ್ ಓರಿಯಂಟೆಡ್ ವಿನ್ಯಾಸದ ಸಂಪೂರ್ಣ ಪ್ರಕ್ರಿಯೆಯು ಯಾವುದರ ಬಗ್ಗೆ ಆಯ್ಕೆ ಮಾಡುತ್ತದೆ ನಾವು ಬಳಸುವ ಪ್ರೋಗ್ರಾಮಿಂಗ್ ಭಾಷೆ ಮತ್ತು ಪ್ಲಾಟ್ಫಾರ್ಮ್ ಮತ್ತು ಒಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಕ್ಲಾಸ್ ಗಳು ಒಬ್ಜೆಕ್ಟ್ ಗಳು ಸಂವಹನ ಮತ್ತು ಈ ವಿನ್ಯಾಸವನ್ನು ನಾವು ನಿರ್ಮಿಸುತ್ತಿರುವ ನಿಜವಾದ ಸಾಫ್ಟ್ವೇರ್ ಸಿಸ್ಟಮ್ ನಲ್ಲಿನ ನಿರ್ಬಂಧಗಳನ್ನು ಅರಿತುಕೊಳ್ಳುವಲ್ಲಿ ಜಾವಾ ಸಿ C ಅಥವಾ ಪೈಥಾನ್ ನಂತಹ ಭಾಷೆಗಳನ್ನು ತೊಡಗಿಸಲಾಗುವುದು ಈ ನಿರ್ದಿಷ್ಟ ಕೋರ್ಸ್ ಮಾಡುವಾಗ ಈ ಒಬ್ಜೆಕ್ಟ್ ಓರಿಯಂಟೆಡ್ ಭಾಷೆಗಳನ್ನು ತಿಳಿದುಕೊಳ್ಳುವ ಯಾವುದೇ ಪೂರ್ವಾಪೇಕ್ಷಿತವನ್ನು ನಾವು ನಿಜವಾಗಿಯೂ ಹಾಕಲಿಲ್ಲ ಏಕೆಂದರೆ ನಿಮ್ಮಲ್ಲಿ ಕೆಲವರು ಇಡೀ ಪರಿಕಲ್ಪನೆಗೆ ಹೊಸದಾಗಿರಬಹುದು ಎಂದು ನಾವು ಪ್ರಶಂಸಿಸುತ್ತೇವೆ ಆದರೆ ಈ ಒಬ್ಜೆಕ್ಟ್ ಕಲ್ಪನೆಗಳು ವಿಶ್ಲೇಷಣೆ ಮತ್ತು ವಿನ್ಯಾಸ ತಂತ್ರಗಳನ್ನು ಅರ್ಥಮಾಡಿಕೊಳ್ಳುವುದರ ಜೊತೆಗೆ ದಯವಿಟ್ಟು ಕನಿಷ್ಠ ಒಂದು ಭಾಷೆಯನ್ನಾದರೂ ತೆಗೆದುಕೊಂಡು ಓದಲು ಪ್ರಾರಂಭಿಸಿ ಜಾವಾ ಓದಿ ಸಿ C ಓದಿ ಅಥವಾ ಪೈಥಾನ್ ಓದಿ ಎಂದು ನಾನು ಸೂಚಿಸುತ್ತೇನೆ ನಾವು ವಿನ್ಯಾಸಗಳನ್ನು ಅರಿತುಕೊಳ್ಳಲು ಬಂದಾಗ ನೀವು ಕೆಲವು ಪ್ರೋಗ್ರಾಮಿಂಗ್ ಅನ್ನು ಅಭ್ಯಾಸ ಮಾಡಬಹುದು ಒಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಸಿಸ್ಟಮ್ ಗಳ ವಿಷಯದಲ್ಲಿ ನಿಮಗೆ ವಿಶ್ವಾಸ ಮತ್ತು ಒಬ್ಜೆಕ್ಟ್ ಕ್ಲಾಸ್ ರಚನೆಯ ಹೈರಾರ್ಕಿ ಈ ಎಲ್ಲಾ ಅಮೂರ್ತ ಕಲ್ಪನೆಗಳು ನಿಜವಾಗಿಯೂ ಸಾಫ್ಟ್ವೇರ್ ಪ್ರೋಗ್ರಾಂ ನ ಪ್ರಕಾರ ಎಲ್ಲವೂ ಅಂತಿಮವಾಗಿ ಅರಿತುಕೊಳ್ಳುತ್ತೀರ ಆದ್ದರಿಂದ ಸಂಕ್ಷಿಪ್ತವಾಗಿ ನಾವು ಇಲ್ಲಿ ಒಬ್ಜೆಕ್ಟ್ ಮಾದರಿಯ ಅಡಿಪಾಯಕ್ಕೆ ಕೊಡುಗೆ ನೀಡಿದ ಘಟನೆಗಳನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ ಒಬ್ಜೆಕ್ಟ್ ಓರಿಯಂಟೆಡ್ ವಿಶ್ಲೇಷಣೆ ಒಬ್ಜೆಕ್ಟ್ ಓರಿಯಂಟೆಡ್ ವಿನ್ಯಾಸ ಮತ್ತು ಒಬ್ಜೆಕ್ಟ್ ಓರಿಯಂಟೆಡ್ ಪ್ರೋಗ್ರಾಮಿಂಗ್ ಅನ್ನು ಮತ್ತು ಉತ್ತಮ ಒಬ್ಜೆಕ್ಟ್ ಓರಿಯಂಟೆಡ್ ವ್ಯವಸ್ಥೆಗಳು ಆಗಲು ಅವುಗಳ ಪರಸ್ಪರ ಸಂಬಂಧದ ಸಾರಾಂಶವನ್ನು ನಿರ್ದಿಷ್ಟವಾಗಿ ನೋಡೋಣ ಮುಂದಿನ ಮಾಡ್ಯೂಲ್ ನಲ್ಲಿ ನಾವು ಒಬ್ಜೆಕ್ಟ್ ನ ಮಾದರಿಗಳ ನಿರ್ದಿಷ್ಟ ಅಂಶಗಳನ್ನು ಕೇಂದ್ರೀಕರಿಸಲು ಪ್ರಾರಂಭಿಸುತ್ತೇವೆ ಮತ್ತು ಒಬ್ಜೆಕ್ಟ್ ಓರಿಯಂಟೆಡ್ ವ್ಯವಸ್ಥೆಯಲ್ಲಿ ನಿಧಾನವಾಗಿ ಅವುಗಳ ಗುರುತಿಸುವಿಕೆ ಮತ್ತು ಬಳಕೆಗೆ ಬರುತ್ತೇವೆ